ಆದ್ದರಿಂದ ಈ ರೀತಿಯ ಮತ್ತೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಆದ್ದರಿಂದ ಮೊದಲು ಹಿಂದಿನ ಉದಾಹರಣೆಯಂತೆ ಫೇಸರ್ ರೇಖಾಚಿತ್ರವನ್ನು ಚಿತ್ರಿಸೋಣ ಆದ್ದರಿಂದ ಈ ಸಂದರ್ಭದಲ್ಲಿ ಎಲ್ಲಾ ಶಕ್ತಿಯ ಸಮತೋಲನವನ್ನು ತೋರಿಸಲಾಗುತ್ತದೆ ಆದರೆ ಇಲ್ಲಿ V1 V2 V3 ಎಂದು ನೀಡಲಾಗಿದೆ ಇದು ಫೇಸರ್ ಪರಿಮಾಣವಾಗಿದೆ ಆದ್ದರಿಂದ ಇಲ್ಲಿ V1 ಇದು 38 47 angle 59 5o ಎಂದಾಗಿದೆ ಅಂತೆಯೇ ಇದು V2 ಆಗಿದೆ ನಮ್ಮ ಇದು ನಮ್ಮ V3 ಆಗಿದೆ ಹಾಗಾಗಿ 38 47 angle 59 5o ಎಂದು ಬರೆಯಬಹುದು ಇದು ದಿಶಾಯುಕ್ತವಾಗಿದೆ ಈಗ V2 76 92 angle 30 5o ಆಗಿದೆ V3 14 2 j 15 92 ಆಗಿದೆ ಇವೆಲ್ಲವುಗಳನ್ನು ಕೂಡಿಸಿದಾಗ ಮೊತ್ತ 100 angle 0o ಆಗುತ್ತದೆ ಅಂದರೆ ಕೇವಲ ಪರಿಮಾಣಗಳನ್ನಷ್ಟೇ ಕೂಡಿಸಬಾರದು ಫೇಸ್ ಅನ್ನು ಸಹ ಪರಿಗಣಿಸಬೇಕು ಕೋನ 59 ಅಂದರೆ 38 47 cos 59 5o o j 38 47 sin 59 5 o ಎಂದು ಅರ್ಥ ಹಾಗೆಯೇ ಇದು ಈಗಾಗಲೇ ನೈಜ ರೂಪದಲ್ಲಿದೆ ಆದ್ದರಿಂದ ಹೀಗೆ ಬರೆದದ್ದು ಅರ್ಥವಾಗುವಂತಿದೆ ಮುಂದಿನ ಉದಾಹರಣೆ ತುಂಬಾ ಸ್ವಾರಸ್ಯಕರವಾಗಿದೆ ಮತ್ತು ಸಹಾಯಕವಾಗಿದೆ ಉದಾಹರಣೆಗೆ ಇದು ಒಂದು ಸರಳ ಸರಣಿ ಸರ್ಕ್ಯೂಟ್ ಆಗಿದೆ ವಿದ್ಯುತ್ ಹರಿವಿನ ಪ್ರಮಾಣವನ್ನು I 35 ಆಂಪಿಯರ್ ಎಂದು ನೀಡಲಾಗುತ್ತದೆ ಆದ್ದರಿಂದ ಇದು ಮತ್ತು ಇದು ತಾತ್ಕಾಲಿಕ ಧ್ರುವೀಯತೆ ಎಂದು ತಿಳಿದಿದೆ ಇದು ಇದು ಮತ್ತು ವಿದ್ಯುತ್ ಈ ಸರ್ಕ್ಯೂಟ್ ಸರಣಿ ರೋಧಕ R ಮೂಲಕ ಹರಿಯುತ್ತಿದೆ ಮತ್ತು ಇದು ಅನ್ವಯಿಕ ವೋಲ್ಟೇಜ್ V ಆಗಿದೆ ಆದ್ದರಿಂದ R ನ ವೋಲ್ಟೇಜ್ ಪರಿಮಾಣವನ್ನು 25 volt ಎಂದು ನೀಡಲಾಗುತ್ತದೆ ಇದರ ಕೋನ ತಿಳಿದಿಲ್ಲ ಮತ್ತು ಈ ವಿಷಯದ ಉದ್ದಕ್ಕೂ ಇದು r ರೋಧಕವನ್ನು ಹೊಂದಿರುವ inductor ಆಗಿದ್ದು ಅದರ ಪ್ರತಿರೋಧಕತೆ L ಆಗಿದೆ ಇದರ ಉದ್ದಕ್ಕೂ ಇರುವ ವೋಲ್ಟೇಜ್ ಪರಿಮಾಣವನ್ನು 40 volt ಎಂದು ನೀಡಲಾಗುತ್ತದೆ ಮತ್ತು ಇದು ಕೆಪಾಸಿಟರ್ ಆಗಿದ್ದು ವೋಲ್ಟೇಜ್ V3 ಎಂದು ಹೇಳಲಾಗುತ್ತದೆ V3 45 volt ಎಂದು ನೀಡಲಾಗುತ್ತದೆ ಆದ್ದರಿಂದ ಇದು 45 volt ಆಗಿದೆ ಮತ್ತು ಈ ಹಂತದಿಂದ ಈ ಹಂತದವರೆಗೆ ಈ ವೋಲ್ಟೇಜ್ V4 ಅನ್ನು 50 volt ಎಂದು ನೀಡಲಾಗಿದೆ ಆದ್ದರಿಂದ ಡಿಸಿ ಸರ್ಕ್ಯೂಟ್ ನಂತೆ 40 25 65 ಈ ರೀತಿ ಕೂಡಿಸಿದರೆ ಅದು ಸರಿಯಲ್ಲ ಏಕೆಂದರೆ phase angle ಅನ್ನು ಪರಿಗಣಿಸಬೇಕು ಆದರೆ ಅದು ನಮಗೆ ತಿಳಿದಿಲ್ಲ ಕೇವಲ ಪರಿಮಾಣಗಳು ತಿಳಿದಿವೆ ಇಲ್ಲಿಂದ ಇಲ್ಲಿಗೆ ಅದು 50 volt ಆಗಿದೆ ಇದರರ್ಥಅದು ಕೋನವನ್ನು ಸಹ ಹೊಂದಿದೆ ಮತ್ತು ಕೆಪಾಸಿಟರ್ ನ ವೋಲ್ಟೇಜ್ 45 volt ಆಗಿದೆ ಆದ್ದರಿಂದ ಇವುಗಳೆಲ್ಲವನ್ನು ನಿರ್ಧರಿಸಬೇಕು ಇದನ್ನು ಸ್ಪಷ್ಟಗೊಳಿಸುತ್ತೇನೆ ಇದು R ಇದು r ಮತ್ತು L ನಂತರ ಇದು ಆವರ್ತನ f ಮತ್ತು ಇದು ಪೂರೈಕೆ ವೋಲ್ಟೇಜ್ V ಆಗಿದೆ ಇವು ನಾವು ನಿರ್ಧರಿಸಬೇಕಾದ ವಿಷಯಗಳು ಮತ್ತು ಇದು ವಿದ್ಯುತ್ ನ ಪ್ರಸ್ತುತ ಪರಿಮಾಣವಾಗಿದ್ದು I 35 ಆಂಪಿಯರ್ ಎಂದು ಹೇಳಲಾಗುತ್ತದೆ ಈಗ ನಾವು ಈ ಸಮಸ್ಯೆಯನ್ನು ಪರಿಹರಿಸುವಾಗ V125 volt V240 volt V345 volt ಮತ್ತು V450 volt ಪರಿಮಾಣಗಳು ಎಂದು ಪರಿಗಣಿಸೋಣ ಈಗ ವಿದ್ಯುತ್ ನ ಪರಿಮಾಣ IV3 Xc ಎಂದು ಪರಿಗಣಿಸೋಣ ಇದನ್ನು ಸ್ಪಷ್ಟಗೊಳಿಸುತ್ತೇನೆ ಉದಾಹರಣೆಗೆ ಈ ಸರ್ಕ್ಯೂಟ್ನಲ್ಲಿ ಅಂತಃಪ್ರಜ್ಞೆಯಿಂದ ಇಲ್ಲಿ ಹರಿಯುತ್ತಿರುವ ವಿದ್ಯುತ್ I ಅನ್ನು ಕಂಡುಹಿಡಿಯಬೇಕು ಈ ವೋಲ್ಟೇಜ್ V3 ಪರಿಮಾಣ 55 volt ಮತ್ತು ಕೆಪಾಸಿಟರ್ 50 micro Farad ಎಂದು ನೀಡಲಾಗಿದೆ ಆದ್ದರಿಂದ ಇದು ವಿದ್ಯುತ್ ನ ಪರಿಮಾಣವಾಗಿದೆ ಮತ್ತು ಇದು ಪ್ರತಿಕ್ರಿಯಾತ್ಮಕತೆ xc ಆಗಿದ್ದರೆ V xc I35 ಆಂಪಿಯರ್ ಆಗಿರುತ್ತದೆ xc 1ω c ಗೆ ಸಮಾನವಾಗಿರುತ್ತದೆ ಅಂದರೆ xc1ω c ಅನ್ನು ಹಾಕಿದರೆ ಅದು Vωc I 35 ಆಗಿರುತ್ತದೆ ಇದು ವಾಸ್ತವವಾಗಿ ನಾವು ತೆಗೆದುಕೊಂಡ V3 ಆಗಿದೆ ಆದ್ದರಿಂದ ಇದು V3 ಆಗಿದೆ ಆದ್ದರಿಂದ V c ತಿಳಿದಿದೆ V3 ತಿಳಿದಿದೆ ω2 πf ಎಂದು ಪರಿಗಣಿಸಿ f ನ ಮೌಲ್ಯ ಏನು ಎಂಬುದನ್ನು ಈ ರೀತಿಯಲ್ಲಿ ಕಂಡುಹಿಡಿಯಬಹುದು ಆದ್ದರಿಂದ ಇದನ್ನು ಗಮನಿಸಿದರೆ V3 xc ಮತ್ತು xc 1ωc ಆಗಿದೆ ಇದರಿಂದ ನಾವು f 2 475 ಕಿಲೋ ಹರ್ಟ್ಜ್ ಅನ್ನು ಪಡೆಯುತ್ತೇವೆ ಅದೇ ರೀತಿ V1 ಇದು R ಪ್ರತಿರೋಧದಾದ್ಯಂತ ವೋಲ್ಟೇಜ್ 25 volt ಆಗಿದೆ ಆದ್ದರಿಂದ ಇದು 25 volt ಮತ್ತು I 25 voltR 35 ಆಂಪಿಯರ್ ಪರಿಮಾಣವಾಗಿದೆ ಆದ್ದರಿಂದ R 0 714 Ω ಆದ್ದರಿಂದ ನಾವು R ಅನ್ನು ಪಡೆದುಕೊಂಡಿದ್ದೇವೆ ಮತ್ತು ಆವರ್ತನವು 2 475 ಕಿಲೋ ಹರ್ಟ್ಜ್ ಆಗಿದೆ ಈಗ ಮುಂದಿನದು ಈ ರೇಖಾಚಿತ್ರದಿಂದ ನೋಡೋಣ ಈಗ ಪ್ರಶ್ನೆಯೆಂದರೆ ಸರ್ಕ್ಯೂಟ್ ಈ ರೀತಿ ಇದ್ದಾಗ R ಪ್ರತಿರೋಧದಾದ್ಯಂತ ವೋಲ್ಟೇಜ್ V1 25 volt ಆಗಿದೆ ಇದು ನನ್ನ V1 ಮತ್ತು V2 V2 40 volt ಎಂದು ನೀಡಲಾಗಿದೆ ಈಗ ಸರ್ಕ್ಯೂಟ್ ಈ ರೀತಿಯಾಗಿದ್ದು ಇದು ನನ್ನ R ಇದು ನನ್ನ r ನಂತರ inductance L ಮತ್ತು ನಂತರ capacitance ಆಗಿದೆ ಈಗ ವೋಲ್ಟೇಜ್ ಈ ಬಿಂದುವಿನಿಂದ ಈ ಬಿಂದುವಿನವರೆಗೆ 50 volt ಎಂದು ನೀಡಲಾಗಿದೆ ಅಂದರೆ ಇದನ್ನು 50 volt ಎಂದು ನೀಡಲಾಗಿದೆ ಆದ್ದರಿಂದ ಈ R ನ ವೋಲ್ಟೇಜ್ ಅನ್ನು 25 volt ಎಂದು ನೀಡಲಾಗುತ್ತದೆ ಇದು V1 ಆಗಿದೆ Inductor ನ ವೋಲ್ಟೇಜ್ ಅನ್ನು 40 volt ಎಂದು ನೀಡಲಾಗುತ್ತದೆ ಆದರೆ ಇದು ಫೇಸರ್ ಪರಿಮಾಣವಾಗಿದ್ದು ಕೋನವನ್ನು ಹೊಂದಿರಬೇಕು ಎಂದರ್ಥ ಆದ್ದರಿಂದ R ನ ವೋಲ್ಟೇಜ್ ಡ್ರಾಪ್ 25 volt ನೀಡಲಾಗುತ್ತದೆ ಆದ್ದರಿಂದ ಅದನ್ನು ಸ್ಪಷ್ಟಗೊಳಿಸೋಣ ಆದ್ದರಿಂದ ಇದನ್ನು 25 volt ಎಂದು ಉಲ್ಲೇಖವಾಗಿ ತೆಗೆದುಕೊಳ್ಳಲಾಗಿದೆ ಮತ್ತು ಇದು V2 40 volt ಆಗಿದೆ ಇದು V1 ಮತ್ತು ಇದು V2 ಆಗಿದೆ ಮತ್ತು ಈ ವೋಲ್ಟೇಜ್ V4V ಮತ್ತು ಈ ಕೋನವು theta ಆಗಿದೆ ಏಕೆಂದರೆ ಈ ವೋಲ್ಟೇಜ್ ಪರಿಮಾಣಗಳನ್ನು ನೀಡಲಾಗಿದೆ ಆದ್ದರಿಂದ ಆ ಸಂದರ್ಭದಲ್ಲಿ ಏನಾಗಬಹುದು ನಾವು ಎಲ್ಲಾ ಪರಿಮಾಣಗಳನ್ನು ತಿಳಿದಿದ್ದೇವೆ ತ್ರಿಕೋನದ cosine law ಅನ್ನು ಬಳಸಿ ಕೋನವನ್ನು ನಾವು ಕಂಡುಹಿಡಿಯಬೇಕು ಈ ಕೋನವು A ಎಂದು ಭಾವಿಸೋಣ ಆದ್ದರಿಂದ ಇದು ವಿರುದ್ಧ ಬಾಹು A ಆಗಿದೆ ಈ ಕೋನವು B ಎಂದು ಭಾವಿಸೋಣ ಅದು ವಿರುದ್ಧ ಬಾಹು B ಮತ್ತು ಈ ಕೋನವು C ಎಂದು ತಿಳಿಯಿರಿ ಆದ್ದರಿಂದ ಅದು ವಿರುದ್ಧ ಬಾಹು C ಆಗಿದೆ ಆಯತ ಎಂದು ತಿಳಿಯಿರಿ ಅದರಿಂದ ಸಾಮಾನ್ಯವಾಗಿ ಇಲ್ಲಿ ನಾನು Atheta ಎಂದು ತೆಗೆದುಕೊಂಡಿದ್ದೇನೆ cosine Ab2c2 a22BC ಆ ಸಂದರ್ಭದಲ್ಲಿ cosine Ab2c2 ಇದು ನನ್ನ B ಆದ್ದರಿಂದ ಇಲ್ಲಿ ಇದು 502 c2 ಎಂದರೆ 252 a2 40 2 2 B C ಆಗಿದೆ ಆದ್ದರಿಂದ ನಾನು ಆ ಸೂತ್ರವನ್ನು ಬಳಸುತ್ತಿದ್ದೇನೆ 11 ನೇ ತರಗತಿಯ ಗಣಿತಶಾಸ್ತ್ರದಲ್ಲಿ ತ್ರಿಕೋನಮಿತಿಯನ್ನು ಬಳಸಿ cosine ಅನ್ನು ನಾವು ಹೇಗೆ ಬರೆಯುತ್ತೇವೆ ಎಂದು ಹೇಳಲಾಗಿದೆ ಆದ್ದರಿಂದ ಇದನ್ನು 402 502 252 25cos theta ಎಂದು ಬರೆಯಬಹುದು ಆದ್ದರಿಂದ ಇಲ್ಲಿಂದcos theta ಇದನ್ನು ಪಡೆಯುತ್ತೇವೆ ಇದರಿಂದ cos theta 0 61 ಸಿಗುತ್ತದೆ ಮತ್ತು ಇದರ ಅರ್ಥ ಸಮತಲ ಭಾಗವು 50 cos r 52 4 ಆಗಿರುತ್ತದೆ ಇಲ್ಲಿಂದ ಇಲ್ಲಿಗೆ ಇದು 50 cos r 52 4 ಏಕೆಂದರೆ theta 52 ಇದರರ್ಥ 50 cos 52 4 o ಎಂದು ತೆಗೆದುಕೊಂಡರೆ ಅದು ಅಂದಾಜು 30 5 ಎಂದು ಆಗುತ್ತದೆ ಅಂದರೆ ಈ 25 ಸಹ R ನ ಉದ್ದಕ್ಕೂ ವೋಲ್ಟೇಜ್ ಡ್ರಾಪ್ ಆಗಿತ್ತು ನಂತರ r ನಲ್ಲಿ 30 5 25 5 5 ಆಗಿದೆ ಆದ್ದರಿಂದ r ನ ವೋಲ್ಟೇಜ್ ಡ್ರಾಪ್ 5 5 ಆಗಿದೆ ಅಂದರೆ I r 5 I 35 ಆಂಪಿಯರ್ ಎಂದು ನೀಡಲಾಗಿದೆ ಆದ್ದರಿಂದ r 5 5 35 Ω ಆಗಿದೆ ಲೆಕ್ಕಾಚಾರಗಳನ್ನು ನಂತರ ನೀಡಲಾಗಿದೆ ಮತ್ತು ಈ ಲಂಬವಾದದ್ದು 50 sine 52 39 0 ಆದ್ದರಿಂದ ಅದನ್ನು ಸ್ಪಷ್ಟವಾಗಿ ತಿಳಿಸುತ್ತೇನೆ ಆದ್ದರಿಂದ ಇದರಿಂದ theta 52 5o ಸಿಗುತ್ತಿದೆ ಮತ್ತು ನಾನು ಹೇಳಿದ್ದು ಇದು 30 5 ಮತ್ತು r ನ ವೋಲ್ಟೇಜ್ ಡ್ರಾಪ್ 5 5 volt ಆಗಿರುತ್ತದೆ ಮತ್ತು L ನ ವೋಲ್ಟೇಜ್ ಕುಸಿತ ಇಲ್ಲಿ 39 61o ಆಗಿರುತ್ತದೆ ಏಕೆಂದರೆ ಇದನ್ನು r j L ω ಎಂದು ತೆಗೆದುಕೊಂಡರೆ ಅದು inductor ನ ಪ್ರತಿರೋಧವಾಗಿದೆ ಆದ್ದರಿಂದ ಇದು r ಮತ್ತು ಇದರ ಲಂಬ ಪ್ರೊಜೆಕ್ಷನ್ 39 6 ಆಗಿದೆ ಆದ್ದರಿಂದ ಇದು inductorನಾದ್ಯಂತ ವೋಲ್ಟೇಜ್ ಕುಸಿತ ಆಗಿದ್ದು ಅದು VL39 61 volt ಆಗಿದೆ ಆದ್ದರಿಂದ ಅದನ್ನು ಸ್ಪಷ್ಟವಾಗಿ ತಿಳಿಸುತ್ತೇನೆ ಆದ್ದರಿಂದ ಇಲ್ಲಿ ನಾನು L ನ ವೋಲ್ಟೇಜ್ ಡ್ರಾಪ್ ಅನ್ನು 39 61 volt ಎಂದು ಬರೆಯುತ್ತಿದ್ದೇನೆ I 5 5 ಎಂದು ಹೇಳಿದೆ ಆದ್ದರಿಂದ r0 ಅಂತೆಯೇ I X Lನ ಪರಿಮಾಣ 39 61r L ω ಆಗಿದೆ ವಾಸ್ತವವಾಗಿ ω 2 pi f ಆದ್ದರಿಂದ X L L ω ಇದು L 2 pi f ಆಗುತ್ತದೆ f ನಮಗೆ ಸಿಕ್ಕಿದೆ 475 kilo hertz 2 475 x 1000 ಆದ್ದರಿಂದ ಇದನ್ನು ಗುಣಿಸಿದಾಗ ಹರ್ಟ್ಜ್ಗೆ ಪರಿವರ್ತಿಸಲಾಗುತ್ತದೆ ಅದು ಕಿಲೋ ಹರ್ಟ್ಜ್ ಆಗಿತ್ತು ಇದು 2pi ಮತ್ತು ಇದು39 6 ಆಗಿದೆ ಈ L ಅನ್ನು ಲೆಕ್ಕಹಾಕಿ 0 073 milli Henry ಆಗುತ್ತದೆ ಈ ರೀತಿಯಲ್ಲಿ ಇದನ್ನು ಮಾಡಲಾಗಿದೆ ಈಗ ಮುಂದಿನದು ಪೂರೈಕೆ ವೋಲ್ಟೇಜ್ V ಎಂದು ಕರೆಯಲ್ಪಡುತ್ತದೆ ಇದು ಒಂದು ಸರ್ಕ್ಯೂಟ್ ಅದು R ಆಗಿದ್ದು ನಂತರ ಇದು r ನಂತರ inductor ಮತ್ತು capacitor ಇದು L ಮತ್ತು ಇದು R ಇದು ಪೂರೈಕೆ ವೋಲ್ಟೇಜ್ ಆಗಿದೆ ಇದು V1 ಆಗಿದೆ ಇದು V2 ಮತ್ತು ಇದು V3 ಆಗಿದೆ ಮತ್ತು ಈ ಹಂತದಿಂದ ಈ ಹಂತದವರೆಗೆ ನಾವು ಅದನ್ನು V4 ಎಂದು ತೆಗೆದುಕೊಂಡಿದ್ದೇವೆ ಆದ್ದರಿಂದ V1 25 ವೋಲ್ಟ್ volt V240 volt V450 volt ಮತ್ತು V3r 45 volt ಎಂದು ಬರೆಯಬಹುದು ಫೇಸರ್ ರೂಪದಲ್ಲಿ V4 ಎಂದು ಬರೆಯಬಹುದು ಏಕೆಂದರೆ ಇಲ್ಲಿಂದ ಇಲ್ಲಿಗೆ V4 V3 ಆಗುತ್ತದೆ ನನ್ನ ಪ್ರಕಾರ ನಾನು ಸರ್ಕ್ಯೂಟ್ ರೇಖಾಚಿತ್ರಕ್ಕೆ ಬಂದರೆ ಅದು ಫೇಸರ್ ಪ್ರಮಾಣವಾಗಿದ್ದು ನಾವು ದಿಶಾಯುಕ್ತದಂತೆ ನೋಡೋಣ ಒಂದು ವೇಳೆ ನಾನು ಫೇಸರ್ ರೇಖಾಚಿತ್ರಕ್ಕೆ ಬಂದರೆ ಇದು ನನ್ನ V3 ಮತ್ತು ಇದು ನನ್ನ V4 ಆಗಿತ್ತು ಆದ್ದರಿಂದ VV4 V3 ಆಗಿದೆ ಪ್ರತಿ ಬಾರಿಯೂ ನಾನು ಬಾಣವನ್ನು ಹಾಕದಿದ್ದಾಗಲೂ ಅದು ಅರ್ಥವಾಗುವಂತಹದ್ದಾಗಿದೆ ಆದ್ದರಿಂದ VV4 V3 ಫೇಸರ್ ರೂಪದಲ್ಲಿ ಅದನ್ನು ಚಿತ್ರಿಸಿದಾಗ ಅದು ಈ ರೀತಿಯಾಗಿರುತ್ತದೆ ಆದ್ದರಿಂದ ಇದು V ಇದು V4 ಮತ್ತು ಈ ಒಟ್ಟು ಮೊತ್ತವು ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿಗೆ V4 ಇದು V ಇದು V1 ಇದು V2 ಇದು V3 ಆಗಿದೆ Capacitor ನ ವೋಲ್ಟೇಜ್ V3V c ಎಂದು ಹೇಳುತ್ತೇವೆ ಮತ್ತು ಇದು ವಾಸ್ತವವಾಗಿ 45 volt ಆಗಿದೆ ಆದ್ದರಿಂದ ರೇಖಾಚಿತ್ರದ 5 ನೇ ಹಂತದಲ್ಲಿ ತ್ರಿಕೋನದ ರೇಖಾಚಿತ್ರದಲ್ಲಿ ನಾವು ಇದನ್ನು ನೋಡಿದ್ದೇವೆ ಇದು 39 61 ಆಗಿದೆ ಇದರರ್ಥ ಇಲ್ಲಿಂದ ಇಲ್ಲಿಗೆ ಈ ಭಾಗವು 45 39 61 ಆಗಿರುತ್ತದೆ ಏಕೆಂದರೆ VV4 V3 ಆಗಿದೆ ಇದು V3 ಆಗಿದೆ ಈ ರೀತಿಯಲ್ಲಿ ಇದನ್ನು ತೆಗೆದುಕೊಳ್ಳಬೇಕು ತುಂಬಾ ಆಸಕ್ತಿದಾಯಕ ಸಮಸ್ಯೆಯಾಗಿದೆ ಆದ್ದರಿಂದ ವ್ಯತ್ಯಾಸವನ್ನು ತೆಗೆದುಕೊಂಡರೆ ಈ ಭಾಗವು 45 39 61 ಆಗಿರುತ್ತದೆ ಇದರರ್ಥ ಇದು ನಮ್ಮ ವಿದ್ಯುತ್ ನ ಏರಿಳಿತ I 5 volt R ಮೂಲಕ ವೋಲ್ಟೇಜ್ ಡ್ರಾಪ್ ಆಗಿದೆ ಆದ್ದರಿಂದ ಮೂಲತಃ I 35 angle 0o ಎಂದು ಹೇಳಿದ್ದೇವೆ ಇದು ನನ್ನ ಉಲ್ಲೇಖ ಬಿಂದು ಉಲ್ಲೇಖ ವಿದ್ಯುತ್ ಆಗಿದೆ ಆದ್ದರಿಂದ ಇಲ್ಲಿ ವೋಲ್ಟೇಜ್ ಹಿಂದೆ ಉಳಿದಿದೆ ವೋಲ್ಟೇಜ್ ಫೇಸರ್ ಇಲ್ಲಿಗೆ ಬರುತ್ತಿರುವುದರಿಂದ ವೋಲ್ಟೇಜ್ ಮಂದಗತಿಯಲ್ಲಿದೆ ಈಗ ಈ ಕೋನ I ಮತ್ತು V ನಡುವಿನ ಈ ಕೋನವನ್ನು ಕಂಡುಹಿಡಿಯಬೇಕು ಈ ಕೋನವನ್ನು ಇಲ್ಲಿ alpha ಎಂದು ನೀಡಲಾಗಿದೆ ಆದ್ದರಿಂದ ಇದನ್ನು ನೋಡಿದರೆ tan alpha ಇರುತ್ತದೆ ಆದ್ದರಿಂದ tan alpha ಇದು ಎತ್ತರ 5 39 ಆಗಿರುತ್ತದೆ ಇದನ್ನು 25 5 5 ರಿಂದ ಭಾಗಿಸಲಾಗಿದೆ ಇದು alpha tan inverse 5 5 ಆಗಿರುತ್ತದೆ ಆದ್ದರಿಂದ ನಾವು ಇದನ್ನು ಕಂಡುಹಿಡಿದಿದ್ದೇವೆ ಆದ್ದರಿಂದ V3 capacitor ನ ವೋಲ್ಟೇಜ್ ಇರುವ ಕಾರಣ ಇಲ್ಲಿ ಚಿತ್ರಿಸಲಾಗುತ್ತದೆ ಆದ್ದರಿಂದ ಇದನ್ನು ಇಲ್ಲಿ ಚಿತ್ರಿಸಲಾಗಿದೆ ಇದರರ್ಥ ಇದು ಲಂಬವಾಗಿದೆ ಇದರರ್ಥ V ಯ ಪರಿಮಾಣ ಇಲ್ಲಿರುತ್ತದೆ ಇದು ಸಮಕೋನ ತ್ರಿಕೋನವಾಗಿದೆ ಆದ್ದರಿಂದ ಇದು √ 5 52 ಆಗಿರುತ್ತದೆ ಈ ಉದ್ದವು 25 5 5 ಆಗಿರುತ್ತದೆ ಆದ್ದರಿಂದ 30 5 square volt ಎಂದು ಬರುತ್ತದೆ ಆದ್ದರಿಂದಲೇ ಈ ಲೆಕ್ಕಾಚಾರಗಳನ್ನು ಸರಿಸುಮಾರು 31 volt ಎಂದು ಮಾಡಲಾಗಿದೆ alpha tan inverse 5 39 30 5 10 o ಎಂದು ಹೇಳಿದೆ ಮತ್ತು power factor cos 10o 0 9848 ಆಗಿರುತ್ತದೆ r ಮತ್ತು R ನ ವೋಲ್ಟೇಜ್ ಗಳನ್ನು ಒಟ್ಟು ಸೇರಿಸಲಾಗಿದೆ ಮತ್ತು ವಿದ್ಯುತ್ I ಆಗಿದೆ ಆದ್ದರಿಂದ I2r 1 0669 kilowatt ಬರುತ್ತದೆ ಅಂತೆಯೇ P VI cos alpha 31 35 0 9848 ಆಗುತ್ತದೆ ಏಕೆಂದರೆ power factor 0 9 ಆಗಿದೆ ಆದ್ದರಿಂದ ಇದು 1 0669 kilowatt ಆಗುತ್ತದೆ ಇದು ಉತ್ತರ ಆದ್ದರಿಂದ I2R V I cos theta ಹೊಂದಿಕೆಯಾಗಬೇಕು ಈಗ ಇನ್ನೊಂದು ಉದಾಹರಣೆಯೆಂದರೆ ಇಲ್ಲಿ 231 ಎಂದಷ್ಟೇ ನೀಡಲಾಗಿದೆ 231 volt ಎಂದರೆ ಅದು rms ಮೌಲ್ಯವಾಗಿದೆ ಮತ್ತು ಅದನ್ನು ನಿರ್ದಿಷ್ಟವಾಗಿ 231 angle 0o ಎಂದು ಹೇಳದ ಹೊರತು ನಾವು ಅದನ್ನು ಕೋನ ಎಂದು ಹೇಳುತ್ತೇವೆ ಮತ್ತು ಇನ್ನೊಂದು ವಿಷಯವೆಂದರೆ ಲೋಡ್ ಗೆ 0 8 power factor lagging ಎಂದು ನೀಡಲಾಗುತ್ತದೆ ಅದು ಮಂದಗತಿಯಲ್ಲಿದೆ ಎಂದು ಹೇಳಿದಾಗ ಇದರರ್ಥ 0 8 power factor ಮಂದಗತಿ ಎಂದರೆ ವಿದ್ಯುತ್ ಹರಿವು ವೋಲ್ಟೇಜ್ ನಿಂದ ಹಿಂದೆ ಇದೆ ಆದ್ದರಿಂದ ಕರೆಂಟ್ ಮಂದಗತಿಯಲ್ಲಿದೆ ಮತ್ತು ಇದನ್ನು 10 ಕಿಲೋ ವೋಲ್ಟ್ ಆಂಪಿಯರ್ ಎಂದು ಕರೆಯಲಾಗುತ್ತದೆ ಅದು 10000 ವೋಲ್ಟ್ ಆಂಪಿಯರ್ ಮತ್ತು ಇದು ಲೋಡ್ ಆಗಿದೆ ಈಗ ನಾವು 0 8ಎಂದಿರುವ power factor ಅನ್ನು ಸುಧಾರಿಸಲು ನಾವು ಬಯಸುತ್ತೇವೆ ಅದು 0 8 ಆಗಿತ್ತು ಆದರೆ ಈಗ ನಾವು ಆ power factor ಅನ್ನು 0 95 ಕ್ಕೆ ಬಯಸುತ್ತೇವೆ ಇದಕ್ಕಾಗಿ ನಾವು ಒಂದು shunt capacitor ಅನ್ನು ಸಂಪರ್ಕಿಸಿದ್ದೇವೆ ಆದ್ದರಿಂದ capacitor ಅನ್ನು ಸಂಪರ್ಕಿಸಿದ ನಂತರ I Ic ಅಥವಾ C ಮೌಲ್ಯ ಮತ್ತು load current ಗಳನ್ನು ಕಂಡುಹಿಡಿಯಬೇಕು ಇದು ಸಮಸ್ಯೆಯ ವ್ಯಾಖ್ಯಾನವಾಗಿದೆ ಆದ್ದರಿಂದ ಇಲ್ಲಿ ಒಟ್ಟಾರೆ ಪವರ್ ಫ್ಯಾಕ್ಟರ್ ಅನ್ನು 0 95 ಗೆ ಸುಧಾರಿಸಲು ಈ load shunt capacitor ಸ್ಥಾಪಿಸಿದ್ದೇವೆ ನಾವು ಸ್ಥಾಪಿಸುವ ಮೊದಲು ಮತ್ತು ನಂತರ C ಯ ಮೌಲ್ಯ ಎಷ್ಟು ಎಂದು ನೋಡಿ ಈ ಸರ್ಕ್ಯೂಟ್ ನಲ್ಲಿ ಇದು ಇರಬಾರದು ಇಲ್ಲಿ I IL ಆಗಿರಬೇಕು ಇದು ಸಂಪರ್ಕಗೊಂಡಿಲ್ಲ ಇದು ಸರಳ ಸರ್ಕ್ಯೂಟ್ ಇದನ್ನು ತೆಗೆದುಹಾಕುವುದು ಎಂದು ಭಾವಿಸೋಣ ಆದ್ದರಿಂದ ವಿದ್ಯುತ್ ಈ ರೀತಿ ಹರಿಯುತ್ತದೆ ಇದನ್ನು ತೆಗೆದುಹಾಕಲಾಗುತ್ತದೆ ಮತ್ತು ಇಲ್ಲಿ ವೋಲ್ಟೇಜ್ ಮೂಲವಿದೆ ಈ ಸಮಯದಲ್ಲಿ I IL ಆದ್ದರಿಂದ ನಾವು ಪ್ರಸ್ತುತ I ನ ಮೌಲ್ಯವನ್ನು ಕಂಡುಹಿಡಿಯಬೇಕು ಮತ್ತು ಇದನ್ನು ಹಾಕಿದ ನಂತರ ಆ ಸಂಯೋಜಿತ ವಿದ್ಯುತ್ ಅಂಶವು 0 95 ಆಗಿರಬೇಕು ಮತ್ತು ಮಂದಗತಿಯಲ್ಲಿರಬೇಕು ಇದರರ್ಥ ಇದರ ಸಂಯೋಜಿತ ವಿದ್ಯುತ್ ಅಂಶವನ್ನು ನಾವು ಕಂಡುಹಿಡಿಯಬೇಕು ಇದಕ್ಕಾಗಿ C ಮತ್ತು IC ಇತ್ಯಾದಿಗಳ ಮೌಲ್ಯ ಗಳನ್ನು ಲೆಕ್ಕಾಚಾರ ಮಾಡಬೇಕು ಹಾಗಾಗಿ capacitor ಅನ್ನು ಸ್ಥಾಪಿಸುವ ಮೊದಲು ವಿದ್ಯುತ್ತನ್ನು ಎಳೆಯಲಾಗುತ್ತಿತ್ತು ಆ ಸಮಯದಲ್ಲಿ capacitor ಇಲ್ಲವಾದ್ದರಿಂದ ಅದನ್ನು ತೆಗೆದುಹಾಕಿ ಹಾಗಾಗಿ IL ಇದು load voltage ನ ಸಹಜವಾದ ಪವರ್ ಫ್ಯಾಕ್ಟರ್ ಆಗಿದೆ ಅದರ ಅರ್ಥ 10 KVA ಅಂದರೆ 10000 volt 231 volts 43 29 ampere ಆಗುತ್ತದೆ ಈಗ ಪವರ್ ಫ್ಯಾಕ್ಟರ್ 0 8 ನಿಂದ ಹಿಂದೆ ಇದೆ ಆದ್ದರಿಂದ ವಿದ್ಯುತ್ ಅಂಶ 36 9 ಆಗಿದೆ I 43 29 angle 36 99o ಆಗಿದೆ ಮಂದಗತಿಯ ವಿದ್ಯುತ್ ಅಂಶ ಎಂದಾಗ ವಿದ್ಯುತ್ ಮಂದಗತಿಯಲ್ಲಿದೆ ಈಗ ಇದು I 43 29 angle 36 99o ಆಗಿದೆ ಈ ಸಮಸ್ಯೆಯನ್ನು ಪರಿಹರಿಸುವಾಗಲೆಲ್ಲಾ ನಾವು ಕೆಪಾಸಿಟರ್ ಅನ್ನು ಸಂಪರ್ಕಿಸಿದ್ದೇವೆ ಮೊದಲು ಪುಸ್ತಕದಲ್ಲಿ ಸರ್ಕ್ಯೂಟ್ ಅನ್ನು ಎಳೆಯಿರಿ ಮತ್ತು ಒಟ್ಟಾರೆ ಪವರ್ ಫ್ಯಾಕ್ಟರ್ ಅನ್ನು ಕಂಡುಹಿಡಿಯಲು ಈ ವೀಡಿಯೊ ಉಪನ್ಯಾಸವನ್ನು ಆಲಿಸಿ ಈಗ ನಾವು ಅದನ್ನು 0 95 ಮಂದಗತಿಯಲ್ಲಿ ಇರುವಂತೆ ಮಾಡಬೇಕು ಆದ್ದರಿಂದ ಆ ಸಂದರ್ಭದಲ್ಲಿ ನಮ್ಮ ಹೊಸ ವಿದ್ಯುತ್ ಅಂಶವು cos delta0 95 ಆಗಿರುತ್ತದೆ delta 18 2o ಮತ್ತು ಇದು ಹಿಂದುಳಿದಿದೆ ಈಗ ಶುದ್ಧ ಕೆಪಾಸಿಟರ್ V ಯೊಂದಿಗೆ 90o ನಲ್ಲಿ ಮುಂದಿರುವ ಪ್ರಮುಖ ವಿದ್ಯುತ್ ಅನ್ನು ಸೆಳೆಯುವುದರಿಂದ ಮತ್ತು IC ಯನ್ನು ಲಂಬವಾಗಿ ತೋರಿಸಲಾಗುವುದರಿಂದ ಈ ಚಿಹ್ನೆಯು V ಗೆ ಲಂಬವಾಗಿರುತ್ತದೆ ಮತ್ತು V ಯಿಂದ 90o ಮುಂದಿರುತ್ತದೆ ಆದ್ದರಿಂದ ಇದು ಆರಂಭಿಕ ವಿದ್ಯುತ್ ಎಂದು ನೋಡಿದರೆ ವೋಲ್ಟೇಜ್ V 231 angle 0o ಆಗಿದೆ ಆದ್ದರಿಂದ ನಾವು ಈ IL ಅನ್ನು ತೆಗೆದುಕೊಂಡಿದ್ದೇವೆ ಮತ್ತು ವಿದ್ಯುತ್ 43 29 ಆಗಿದೆ ಮತ್ತು ಈ ಕೋನವು 36 9 o ಹಾಗೂ ಮಂದಗತಿಯಲ್ಲಿದೆ ಈಗ ಕೆಪಾಸಿಟರ್ ಅನ್ನು ಹಾಕಿದ ನಂತರ ವಾಸ್ತವವಾಗಿ ಕೆಪ್ಯಾಸಿಟಿವ್ ವಿದ್ಯುತ್ ವೋಲ್ಟೇಜ್ ಗಿಂತ 90o ಮುಂದಿರುತ್ತದೆ ಆದ್ದರಿಂದ ಇದು IC ನಮ್ಮಲ್ಲಿರುವ ಅದೇ ವಿಷಯವೆಂದರೆ ಇದು ಫೇಸರ್ ಆದ್ದರಿಂದ ನಾವು ದಿಶಾಯುಕ್ತವನ್ನು ಯಾವ ರೀತಿ ಪರಿಗಣಿಸುತ್ತೇವೆಯೋ ಅದೇ ರೀತಿಯಲ್ಲಿ IC ಅನ್ನು ಓದುತ್ತೇವೆ ಆದ್ದರಿಂದ ಈ ಭಾಗವನ್ನು delta ಎಂದು ನೀಡಲಾಗಿದೆ ವಿದ್ಯುತ್ ಅಂಶವು 0 95 ಆಗಿರಬೇಕು ಆದ್ದರಿಂದ ನಾವು ಹೊಸ ಪವರ್ ಫ್ಯಾಕ್ಟರ್ ಕೋನವನ್ನು 18 2o ಎಂದು ಪಡೆದುಕೊಂಡಿದ್ದೇವೆ ನಾವು ಪವರ್ ಫ್ಯಾಕ್ಟರ್ ಅನ್ನು 2 95 ಗೆ ಸುಧಾರಿಸಲು ಬಯಸುತ್ತೇವೆ ಆದ್ದರಿಂದ ಈ ಹೆಚ್ಚಿನದು q ಮತ್ತು ಇದು y ಎಂದು ಭಾವಿಸೋಣ ಆದ್ದರಿಂದ ಇದು ನನ್ನ IL 43 ಈಗ X ಗೆ ಸಮನಾಗಿರುವುದನ್ನು ನೋಡಿದರೆ ಅದನ್ನು ಸ್ಪಷ್ಟಗೊಳಿಸುತ್ತೇನೆ ಆದ್ದರಿಂದ ಇದು ನನ್ನ x IL cos 36 9o ಆದ್ದರಿಂದ ಸಮತಲ ಪ್ರೊಜೆಕ್ಷನ್ ಅನ್ನು ಪರಿಗಣಿಸುತ್ತೇವೆ ಆದ್ದರಿಂದ ಇದು 34 ಈಗ tan deltay x ಆಗುತ್ತದೆ ಆದ್ದರಿಂದ x ನಮಗೆ 34 63 ಮತ್ತು delta 18 2o ಆಗಿದೆ ಏಕೆಂದರೆ ವಿದ್ಯುತ್ ಅಂಶವು 0 95 ಮಂದಗತಿಯನ್ನು ಬಯಸುತ್ತದೆ ಇದರ ಅರ್ಥ y 11 39 ಅಂದರೆ ಈ ಎತ್ತರ y 11 ಇದರರ್ಥ IC ಯ ಪ್ರಮಾಣ 11 ಇದು ಕೆಪ್ಯಾಸಿಟಿವ್ ವಿದ್ಯುತ್ ನ ಪರಿಮಾಣ 43 29 11 39 ಆಗಿರುತ್ತದೆ ಆದ್ದರಿಂದ ಇದು ನನ್ನ IC ಆಗಿದೆ ಇದನ್ನು ರೇಡಿಯಲ್ ಮೂಲಕ ತೋರಿಸಲಾಗುತ್ತದೆ ಅಂದರೆq ಲಂಬ ಪ್ರೊಜೆಕ್ಷನ್ IL sine theta ಆಗಿದೆ ಆದ್ದರಿಂದ ಇದು ನನ್ನ q 29 sin 36 9o ಇದು ನಿಜವಾಗಿಯೂ ಎಷ್ಟಾಗುತ್ತದೆ ಎಂದು ನೋಡೋಣ q ವಾಸ್ತವವಾಗಿ 26 ಆಗುತ್ತದೆ ಆದ್ದರಿಂದ ಈ ಎತ್ತರ 26 ಆಗಿದೆ ಆ ಸಂದರ್ಭದಲ್ಲಿ y 11 39 ಮತ್ತು IL ಇದು 43 29 ಆಗಿದೆ ಇದು ಒಂದು q y I C ಆದ್ದರಿಂದ IC q 26 ಮತ್ತು y 11 39 ಸಿಕ್ಕಿತು ಇದು ನನ್ನ ಕೆಪಾಸಿಟರ್ ಕರೆಂಟ್ I ನಾನು ಅದನ್ನು ತಪ್ಪಿಸಿಕೊಂಡಿದ್ದೇನೆ ಈ ಲಂಬ ರೇಖೆ ಇದು ನನ್ನ IL ಎಂದು ನಾನು ಭಾವಿಸಿದೆ ಇದು 43 29 ಆಗಿರುತ್ತದೆ ಆದ್ದರಿಂದ ಇದು q y 26 11 39 ಆಗಿರುತ್ತದೆ ಆದ್ದರಿಂದ ಒಂದು ವೇಳೆ ಹಾಗೆ ಮಾಡಿದರೆ ಇದು ಪೂರೈಕೆ ವಿದ್ಯುತ್ ಆಗಿದ್ದು ನಾನು ಈಗ √ x2y2 ಎಂದು ಬರೆಯುತ್ತೇನೆ ಆದ್ದರಿಂದ 34 392 36 46 ಆಂಪಿಯರ್ I ಆಗುತ್ತದೆ ಅಲ್ಲಿ ನಾನು ತಪ್ಪಾಗಿ loop current ತೆಗೆದುಕೊಂಡೆ IC q y ಇದು 14 61 ಆಂಪಿಯರ್ ಆಗುತ್ತದೆ IC ω C V ಆಗಿದೆ ಇದೇ ರೀತಿ v ಮತ್ತು ω ತಿಳಿದಿದೆ ಎಂದು ತಿಳಿಯಿರಿ ಆದ್ದರಿಂದ C ಯ ಮೌಲ್ಯ ಏನು ಎಂದು ಕಂಡುಹಿಡಿಯಬಹುದು ಆದ್ದರಿಂದ ಈ IC 14 61 ಇದ್ದಾಗ ಆವರ್ತನ 50 ಹರ್ಟ್ಜ್ ಮತ್ತು ವೋಲ್ಟೇಜ್ 231 ಆಗಿದೆ ω 2pif ಆಗಿದೆ ಆದ್ದರಿಂದ C 201 microfarad ಇದು ಉತ್ತರ ಅದೇ ರೀತಿ ಮತ್ತೊಂದು ವಿಷಯವನ್ನು ನೀಡಲಾಗಿದೆ ಇದು ಸಮಾನಾಂತರ ಸರ್ಕ್ಯೂಟ್ ಆಗಿದೆ 100 volt ಎಂದರೆ 100 angle 0 ಎಂದು ತೆಗೆದುಕೊಳ್ಳಿ ಇದು 6 j8 ಮತ್ತು ಇದು 4 j3 ಆಗಿದೆ ನಾನು I 1 I 2 ಅನ್ನು ಕಂಡುಹಿಡಿಯಬೇಕಾಗಿದೆ ಈ ಸಂದರ್ಭದಲ್ಲಿ b 100 angle 0 ಸಮಾನಾಂತರ ಸರ್ಕ್ಯೂಟ್ ನಲ್ಲಿ I1100 angle 0 6 j 8angle 53 2o ಆಂಪಿಯರ್ ಎಂದು ಪಡೆಯುತ್ತೇನೆ ನಾನು I 2 ಅನ್ನು 100 angle 0 16 j 1220 angle 36 8o ಎಂದು ಪಡೆಯುತ್ತೇನೆ ಮತ್ತು KCL ಅನ್ನು ಅನ್ವಯಿಸಿದಾಗ I I 1 I 2 22 35 angle 10 3o ಆಂಪಿಯರ್ ಸಿಗುತ್ತದೆ ಇದು I ಆದರೆ ಸುಲಭವಾದ ಲೆಕ್ಕಾಚಾರ ಮಾಡುವ ಇನ್ನೊಂದು ವಿಧಾನವೆಂದರೆ Y1Z1 ಅಂದರೆ admittance ಅನ್ನು ಬರೆಯಿರಿ ಆದ್ದರಿಂದ Y 1 1Z10 06 j0 08 ಬರುತ್ತಿದೆ ಅದೇ ರೀತಿ Y 2 1Z2 ಅನ್ನು ಕೇವಲ ಅಂಶ ಮತ್ತು ವಿಭಾಜಕಗಳಿಗೆ ಇಲ್ಲಿ 6 j 8 ರಿಂದ ಗುಣಿಸಿ ಆದ್ದರಿಂದ ಇದು 62 82 ವಾಗಿರುತ್ತದೆ ಅಂತೆಯೇ ಇಲ್ಲಿ ಕೂಡ 4 j3 ರಿಂದ ಗುಣಿಸಿ ಅಂಶವನ್ನು ಭಾಗಿಸಿ ಆದ್ದರಿಂದ 0 16 j ಅನ್ನು ಪಡೆಯುತ್ತೇವೆ ಇದು admittance ಆಗಿದೆ ಮಾಪಕ mho ಆಗಿರುತ್ತದೆ ಅದೇ ರೀತಿ ಇಲ್ಲಿಂದ Y 1 0 0 6 j 0 08 g 1 0 06 b 1 0 08 ಆಗಿರುತ್ತದೆ ಅಂತೆಯೇ Y 2 0 16 j 0 12 g 2 jb 2 g 2 0 16 ಮತ್ತು b 2 0 12 ಆಗಿದೆ ಆದ್ದರಿಂದ ಸಮಾನಾಂತರ ಪ್ರತಿರೋಧದ ಪ್ರತಿರೋಧದಂತೆ admittance 1R1R11R2 ಎಂದು ಬರೆಯುತ್ತೇವೆ ಆದ್ದರಿಂದ ಇಲ್ಲಿ ಸಹ j ಮೇಲೆ 1 ಇದು 1 ಮೇಲೆ z 1 1 ಅನ್ನು z 2 ಮೇಲೆ 1 ಮಾಡಿ Z ಮೇಲೆ 1 Y ಆಗಿದೆ ಆದ್ದರಿಂದ Y Y 1 Y 2 ಆದ್ದರಿಂದ ಸಮಾನಾಂತರ ಸರ್ಕ್ಯೂಟ್ಗಾಗಿ ಪ್ರವೇಶವನ್ನು ಪ್ರತಿರೋಧವನ್ನು ಸೇರಿಸುವ ರೀತಿಯಲ್ಲಿ ಸೇರಿಸಬೇಕಾಗಿದೆ ಸರಣಿಯಲ್ಲಿ ಆದ್ದರಿಂದ ಇದನ್ನು ಸೇರಿಸಿದರೆ ಅದು Y g j b ಆಗುತ್ತದೆ g ಅನ್ನು ಕಂಡಕ್ಟನ್ಸ್ b ಎಂದು ಕರೆಯಲಾಗುತ್ತದೆ ಆದ್ದರಿಂದ g g 1 g 2 ಆದ್ದರಿಂದ g 2 22 ಆಗಿರುತ್ತದೆ ಮತ್ತು b b 1 b 2 ಆಗಿರುತ್ತದೆ Y 0 22 j0 04 ಆಗಿರುತ್ತದೆ ಆದ್ದರಿಂದ Y g jb ಇದು 0 22 j0 04 ಇರುತ್ತದೆ ಈಗ I VZ ಆದರೆ 1ZY ಆದ್ದರಿಂದ ಅದು Y V ಆಗಿರುತ್ತದೆ ಆದ್ದರಿಂದ b 100 angle 0 ಮತ್ತು ಇದು ಗುಣಿಸಿದರೆ I22 35 angle 10 3o ಆಂಪಿಯರ್ ಮೊದಲಿನಂತೆಯೇ ಇರುತ್ತದೆ ಅಂತೆಯೇ I1 V Y1 ಆದ್ದರಿಂದ ಇದು 10 angle 53 2 o ಆಂಪಿಯರ್ ಮೊದಲಿನಂತೆಯೇ ಆಗುತ್ತದೆ ಮತ್ತು I2 100 angle 0Y2 ಎಂದು ಬರೆಯುತ್ತೇನೆ ಹಾಗೆ ಮಾಡಿದರೆ resistance ಮತ್ತು admittance ಎರಡೂ ಒಂದೇ ಉತ್ತರವನ್ನು ಪಡೆಯುತ್ತೇವೆ ಆದ್ದರಿಂದ admittance ನ ಲೆಕ್ಕಾಚಾರ ಸುಲಭವಾಗುತ್ತದೆ ಏಕೆಂದರೆ ಸುಲಭವಾಗಿ ಧ್ರುವೀಯ ರೂಪದಿಂದ ಆಯತಾಕಾರದ ರೂಪಕ್ಕೆ ಆಯತಾಕಾರದ ರೂಪದಿಂದ ಧ್ರುವೀಯ ರೂಪಕ್ಕೆ ಪರಿವರ್ತಿಸಬಹುದು ಇದು ಫೇಸರ್ ರೇಖಾಚಿತ್ರ V ಯನ್ನು ಉಲ್ಲೇಖವಾಗಿ ತೆಗೆದುಕೊಳ್ಳಲಾಗಿದೆ I 1 10 ಆಂಪಿಯರ್ ಮತ್ತು V ನಿಂದ 53 2o ಗಳಷ್ಟು ಮಂದಗತಿಯಲ್ಲಿದೆ I220 ಆಂಪಿಯರ್ ಇದು 36 8o ಗಳಷ್ಟು ಮುನ್ನಡೆಯಲ್ಲಿದೆ ಇದರ ಪರಿಣಾಮವಾಗಿ I b ಯಿಂದ 10 3o ರಷ್ಟು ಮುನ್ನಡೆಯಲ್ಲಿದೆ ಆದ್ದರಿಂದ ವೋಲ್ಟೇಜ್ ಮತ್ತು I ನಡುವಿನ ಕೋನ 10 3o ಇದನ್ನು ಪವರ್ ಫ್ಯಾಕ್ಟರ್ ಕೋನ ಎಂದು ಕರೆಯಲಾಗುತ್ತದೆ So power factorcosine 10 3 os So 0 9838 and Input PowerVI cos theta it is 2198 793 Watt ಆದ್ದರಿಂದ ಪವರ್ ಫ್ಯಾಕ್ಟರ್ cosine 10 3o ಆಗಿದೆ ಆದ್ದರಿಂದ Input PowerVI cos theta 2198 793 ವ್ಯಾಟ್ ಆಗಿದೆ ಅದೇ ರೀತಿ ಮೊದಲನೆಯ ಶಾಖೆಯಲ್ಲಿ P1I12 R1 ಪರಿಮಾಣವಾಗಿದೆ P1102 6 ಅದು 600 ವ್ಯಾಟ್ ಆಗಿದೆ ಎರಡನೆಯ ಶಾಖೆಗೆ I22 R2 202 4 1600 ವ್ಯಾಟ್ ಆಗಿದೆ ಒಟ್ಟು 2200 ವ್ಯಾಟ್ ಇಲ್ಲಿ 2198 793 ಬರುತ್ತಿದೆ ಏಕೆಂದರೆ ಈ ಮೂರು ದಶಮಾಂಶ ಸ್ಥಳಗಳನ್ನು ತೆಗೆದುಕೊಂಡರೆ ಅಥವಾ ಇಲ್ಲಿ ಐದು ದಶಮಾಂಶ ಸ್ಥಳಗಳನ್ನು ತೆಗೆದುಕೊಂಡರೆ 2200 ವ್ಯಾಟ್ ಸಿಗುತ್ತದೆ ಉದಾಹರಣೆಗೆ ನಾನು ಐದನೇ ದಶಮಾಂಶ ಸ್ಥಾನವನ್ನು ತೆಗೆದುಕೊಂಡಿದ್ದೇನೆ ಆದ್ದರಿಂದ ಆ ಸಂದರ್ಭದಲ್ಲಿ ಅದು 2199 96 ಬರುತ್ತಿದೆ ಇದು 2200 ವ್ಯಾಟ್ ಆಗಿದೆ ಮತ್ತು ಇಲ್ಲಿ ನಾಲ್ಕು ದಶಮಾಂಶ ಸ್ಥಾನವನ್ನು ತೆಗೆದುಕೊಂಡಿದ್ದೇನೆ ಅದಕ್ಕಾಗಿಯೇ ಅದು 198 793 ತೋರಿಸುತ್ತಿದೆ ಆದರೆ ಇದು ಹೊಂದಿಕೆಯಾಗುತ್ತದೆ ಆದ್ದರಿಂದ ಇಲ್ಲಿ ಅದು ಹೊಂದಿಕೆಯಾಗುತ್ತಿದೆ